ನಾವೀಗ ಬೇರೆಬೇರೆ ಕಟ್ಟುಪಾಡುಗಳ ಕಡೆ ಗಮನ ಹರಿಸೋಣ ಅಂದಹಾಗೆ ಕಟ್ಟುಪಾಡುಗಳು ಎಂದರೇನು ದೀಪಗಳು ಬೇರೆ ಬೇರೆ ಸಂಯೋಜನೆಗಳಿಗೆ ಬೇರೆ ನಿಯಮಗಳನ್ನು ಉಪಯೋಗಿಸುವುದು ಆದರೆ ಒಟ್ಟಾರೆ ಅವು ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳು ಆಗಿರುತ್ತದೆ ನಾವು ಅವುಗಳನ್ನು ಸಂದರ್ಭಕ್ಕನುಸಾರವಾಗಿ ವಿಶೇಷ ವನ್ನಾಗಿ ಮಾಡಬಹುದು ಹಾಗಾದರೆ ವಿಶೇಷ ಸಂದರ್ಭಗಳು ಯಾವುವು ಅವೇ ಈ ಕಟ್ಟುಪಾಡುಗಳು ನೀವು ಒಂದ್ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಮೇಲಿನಿಂದ ಶುರು ಮಾಡೋಣ ಮ್ಯಾಕ್ಸ್ವೆಲ್ ಇಕ್ವೇಶನ್ ಸ್ಪೇಸ್ ಮತ್ತು ಸಮಯ ದ ಡೇರಿವೆಟಿವ್ ಹೊಂದಿದೆ ಅನ್ನು ಹೊಂದಿದೆ ಇದನ್ನು ನಾನು ಸ್ಪೆಸಿಎಲ್ ಡೇರಿವೆಟಿವ್ ನಲ್ಲಿ ತೆಗೆದರೆ ನಂತಹ ಟರ್ಮ್ ಗಳನ್ನು ಕಾಣಬಹುದು ಅದಲ್ಲದೆ ಸಮಯದ ಡೇರಿವೆಟಿವ್ ಸಂಬಂಧಿಸಿದ ಟರ್ಮ್ ಗಳನ್ನು ಸಹ ನಾವು ಕಾಣ ಬಹುದು ಸುಲಭವಾದ ಒಂದು ಕೆಲಸ ಮಾಡಬಹುದು ಅದೇನೆಂದರೆ ಈ ಸಮಯ ಮತ್ತು ಸ್ಪೇಸ್ ಡೇರಿವೆಟಿವ್ ನಾ ಸಾಪೇಕ್ಷ ತೂಕ ವನ್ನು ಕಂಡು ಹಿಡಿಯುವುದು ಒಂದು ಇನ್ನೊಂದಕ್ಕಿಂತ ದೊಡ್ಡದಿದ್ದರೆ ಸಣ್ಣದು ನಾನು ನಿರ್ಲಕ್ಷಿಸಬಹುದು ಆದರೆ 2 ಸಹ ಹೋಲಿಕೆ ಮಾಡುವ ಅಂತಿದ್ದರೆ ಎರಡನ್ನು ಇಟ್ಟು ಇಟ್ಟುಕೊಳ್ಳುವುದು ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳಿಗೆ ಸಂಬಂಧಿಸಿದಂತೆ ಮತ್ತೊಂದು ವಿಷಯವೇನೆಂದರೆ ನೀವೀಗಾಗಲೇ ತಳೆದಿರಬಹುದು ಅದುವೇ ಬೌಂಡರಿ ಕಂಡೀಶನ್ ಈ ಬೌಂಡರಿ ಕಂಡಿಶನ್ ಗಳನ್ನು ಯಾವುದೇ ಫೀಲ್ಡ್ ಪೂರೈಸಲೇ ಬೇಕಾಗಿದೆ ಇದರ ಬಗ್ಗೆಯೂ ಸಹ ನಾವು ಮುಂದುವರೆದಂತೆ ತಿಳಿದುಕೊಳ್ಳುತ್ತಿದ್ದೇವೆ ಈ ಬೌಂಡರಿ ಕಂಡೀಶನ್ ಉದ್ದೇಶ ತಿಳಿದುಕೊಳ್ಳಲು ನಾವು ಒಂದು ವಸ್ತುವನ್ನು ತೆಗೆದುಕೊಳ್ಳೋಣ ಇದರ ಗಾತ್ರ L ಹಾಗೂ ಇತರ ಸುತ್ತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಹರಿಯುತ್ತದೆ ಎಂದು ಭಾವಿಸೋಣ ಮತ್ತು ಅದಕ್ಕೆ ತನ್ನದೇ ಆದ ಪರಿ ಮಿತಿಗಳಿವೆ ಆದ್ದರಿಂದ ಅದು ತನಗಿಷ್ಟ ಬಂದ ಹಾಗೆ ಬಾಗುವುದು ಅಥವಾ ಸುತ್ತುವುದಿಲ್ಲ ಉದಾಹರಣೆಗಾಗಿ ದಿಕ್ಕನ್ನು x ಎಂದು ತಿಳಿಯೋಣ ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಒಂದು ವಸ್ತುವಿನ ಗಾತ್ರ L ಆಗಿದ್ದು ಆದರ ದಿಕ್ಕು x ಆಗಿದೆ ಎಂದು ತಿಳಿಯೋಣ ಮತ್ತು ಅದರ ರೇಟ್ ಆಫ್ ಚೇಂಜ್ ಆಫ್ ಫೀಲ್ಡ್ ಎಷ್ಟು ಏನಾಗಿರಬಹುದು ಅದನ್ನು L ಗೆ ಸಂಬಂಧಿಸಿದಂತೆ ಹೇಗೆ ಬರೆಯುವುದು ಇದನ್ನು ಹೇಳಲು ನಿಮಗೆ ಮ್ಯಾಕ್ಸ್ವೆಲ್ ಇಕ್ವೇಶನ್ ಗಳ ಅವಶ್ಯಕತೆ ಇಲ್ಲ ನಿಮಗೆ ಅನಿಸಿದ್ದನ್ನು ಹೇಳಿ ಈ ಬದಲಾವಣೆ ಹೇಳಲು ಎರಡು ಆಯ್ಕೆಗಳಿವೆ ಒಂದು ನೇರವಾಗಿ ಅವಲಂಬಿತವಾಗಿದೆ ಎಂದು ಇನ್ನೊಂದು ವಿಪರ್ಯ ವಾಗಿ ಅವಲಂಬಿತವಾಗಿದೆ ಎಂದು1L ಅದು 1L ಏಕೆಂದರೆ ಒಂದು ಕ್ಷಣ ಯೋಚಿಸಿ ನೋಡಿ L ಗಾತ್ರ ತುಂಬಾ ದೊಡ್ಡದು ಅಂದರೆ ಅನಂತ ವಾದದ್ದು ಅದು ಅನಂತ ವಾದರೂ x ದಿಕ್ಕಿನಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ ಅಂದರೆ ಫೀಲ್ಡ್ L ಸುತ್ತ ಬಾಗುವ ಅವಶ್ಯಕತೆ ಬೀಳುವುದಿಲ್ಲ ಏಕೆಂದರೆ ಅದರ ಗಾತ್ರ ದೊಡ್ಡದು ರಲ್ಲಿ ಯು ಸೊನ್ನೆ ಯಾಗುತ್ತಿದ್ದಂತೆ ಫೀಲ್ಡ್ನಲ್ಲಿ ಬದಲಾವಣೆಗಳು ಆಗುವುದಿಲ್ಲ ಏಕೆಂದರೆ ದಿಕ್ಕಿನಲ್ಲೂ ಸಹ ಯಾವುದೇ ಬದಲಾವಣೆ ಇಲ್ಲದೆ ಇರುವುದು ಒಂದು ಪಕ್ಷ L ಸಣ್ಣದಾಗಿದ್ದರೆ ಫೀಲ್ಡ್ ಬಾಗುವ ಪರಿಸ್ಥಿತಿ ಎದುರಾಗುತ್ತಿತ್ತು ಫೀಲ್ಡ್ ಕಡಿಮೆ ಇದ್ದರೆ ಹಾಗೂ ವಸ್ತುವಿನ ಗಾತ್ರ ಚಿಕ್ಕದಿದ್ದರೆ ಫೀಲ್ಡ್ ನಾ ಬಾಗುವಿಕೆ ಹೆಚ್ಚಾಗಿರುತ್ತದೆ ಇದನ್ನು ಅರ್ಥಗರ್ಭಿತವಾಗಿ ಹೇಳುವುದಾದರೆ ಗೆ ಸ್ಪೇಸ್ ಡೇರಿವೆಟಿವ್ ನಲಿ ನೇರವಾಗಿ ಅವಲಂಬಿತವಾಗಿದೆ ಈಗ ನಾವು ನೋಡುತ್ತಿರುವುದು ಟೈಮ್ ನಾ ಡೇರಿವೆಟಿವ್ ಇದನ್ನೇ ನೀವು ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ Signals Systems ಕೋರ್ಸ್ ನಲ್ಲಿ ಮಾಡಿರುವುದು ನಾನೊಂದು ಲೀನಿಯರ್ ಸಿಸ್ಟಮ್ ಅನ್ನು ನೋಡುತ್ತಿದ್ದರೆ ಇದರ ಟೈಮ್ ಆಫ್ ಫ್ರಿಕ್ವೆನ್ಸಿ ಅನ್ನು ಅಧ್ಯಯನ ಮಾಡಲು ಸುಲಭವಾದ ಮಾರ್ಗ ಯಾವುದು ಅದುವೇ ಫೋರಿಯರ್ ಟ್ರಾನ್ಸ್ಫೋರ್ಮ್ ಇದಕ್ಕೂ ಮೊದಲು ಎಲ್ಲವನ್ನು ಫೇಸರ್ ನಲ್ಲಿ j ಒಮೆಗಾ t ಎಂದು ಪ್ರತಿನಿಧಿಸುತ್ತಿದ್ದವು ಒಮ್ಮೆ ನನಗೆ ಸಿಸ್ಟಮ್ನ ಪ್ರತಿಕ್ರಿಯೆ ತಿಳಿದರೆ ಎಲ್ಲವನ್ನು ತಿಳಿದುಕೊಂಡಂತೆ ನಾನುಇದನ್ನು ತೆಗೆದುಕೊಂಡು ಟೈಮ್ ಡೇರಿವೆಟಿವ್ ತೆಗೆದರೆ ಏನು ಸಿಗುತ್ತದೆ ಅಂದರೆ ಎನ್ನೋಣ ಏನು ಸಿಗುತ್ತದೆ ವಿದ್ಯಾರ್ಥಿ j ಓಹ್ ಮರೆತೆ j ಇಲ್ಲಿ ಕಾನ್ಸ್ಟೆಂಟ್ ಎಂದು ನನಗೆ ಸಿಗುತ್ತದೆ ಇಲ್ಲಿ ತರಂಗಾಂತರದ ಪ್ರಕಾರವಾಗಿದೆ ವಿಲೋಮವಾಗಿ ಅಲ್ಲವೇ ಹಾಗಾಗಿ ಇದು ವಿದ್ಯಾರ್ಥಿ C ಸರಿ ಎಲ್ಲಾ ಕಾನ್ಸ್ಟೆಂಟ್ ಗಳನ್ನು ಮರೆತುಬಿಡಿ ನಿಜವಾದ ಕ್ರಿಯೆ 2 ಟರ್ಮ್ ಗಳ ಸಂಬಂಧದ ಮೇಲೆ ಅಡಕವಾಗಿದೆ ನನ್ನ ಬಳಿ ಈಗ ಸ್ಪೇಸ್ ಡೆರಿವೆಟಿವ್ 1L ಪ್ರಮಾಣಾನುಗುಣವಾಗಿ ಮತ್ತು ಟೈಮ್ ಡೆರಿವೆಟಿವ್ ಪ್ರಮಾಣಾನುಗುಣವಾಗಿ ಇದೆ ಇವು ಎರಡು ಸಂಪೂರ್ಣವಾದ ಟರ್ಮ್ ಗಳಾಗಿವೆ ನೆನಪಿರಲಿ ಈ ಉದಾಹರಣೆಯಲ್ಲಿ ನಾನು ಹೊಂದಿದ್ದ ಈಕ್ವೇಶನ್ ಗೆ ಸಮವಾಗಿದೆ ಇದೊಂದು ರೀತಿ 2 ಟರ್ಮ್ ಗಳ ನಡುವೆ ಹಗ್ಗದಾಟ ಇದ್ದ ಹಾಗೆ ಮತ್ತು ಇದರಲ್ಲಿ ಯಾರು ಜಯಶಾಲಿಯಾಗುತ್ತಾನೆ ಎಂದು L ಮತ್ತು ನಡುವಿನ ಸಾಪೇಕ್ಷ ಅನುಪಾತ ಅನುಸಾರವಾಗಿ ಭೌತಶಾಸ್ತ್ರದಲ್ಲಿ 3 ಕಟ್ಟುಪಾಡುಗಳಿವೆ ಉದಾಹರಣೆ ಗೆ L ನ ಮೌಲ್ಯ ಕ್ಕಿಂತ ಕಡಿಮೆ ಇದ್ದರೆ ನಾನೇನು ಹೇಳಬಹುದು ಅಂದರೆ ತುಂಬಾ ದೊಡ್ಡದು ಒಂದು ಪಕ್ಷ ದೊಡ್ಡದಾಗಿದ್ದರೆ ಈ ಟರ್ಮ್ ಏನಾಗುತ್ತದೆ ತುಂಬಾ ಕಡಿಮೆಯಾಗುತ್ತದೆ ಆಗ ನಾನು ಮ್ಯಾಕ್ಸ್ವೆಲ್ ಈಕ್ವೇಶನ್ ನಲ್ಲಿ ಇದನ್ನು ನಿರ್ಲಕ್ಷಿಸಬಹುದಾದ ಆಗ ಈ ಭಾಗ ತುಂಬಾ ಸಣ್ಣದಾಗುತ್ತದೆ ಇಲ್ಲಿ ಯಾವುದೇ ಸಮಯ ಆಧಾರಿತ ಟರ್ಮ್ ಗಳು ಇಲ್ಲದಿದ್ದಾಗ ಈಕ್ವೇಶನ್ ಗಳನ್ನು ಏನೆಂದು ಕರೆಯುತ್ತಾರೆ ಇದನ್ನು ನೀವು ಶಾಲೆಯಲ್ಲಿ ಕಲಿತಿದ್ದೀರಿ ದಿಫರೆನ್ಸಿಯಲ್ ಇಕ್ವೇಶನ್ ಆದರೆ ಅದಕ್ಕೂ ಸಣ್ಣದಾದ ಒಂದು ವಿಶೇಷ ಹೆಸರಿದೆ ಸ್ಥಿತಿ ವಿಜ್ಞಾನ ಎಂದು ಏಕೆಂದರೆ ಇವುಗಳು ಸಮಯದ ಮೇಲೆ ಆಧಾರಿತವಾಗಿ ಇರುವುದಿಲ್ಲ ಇವುಗಳನ್ನು ಎಲೆಕ್ಟ್ರೋ ಸ್ಟ್ಯಾಟಿಕ್ ಮ್ಯಾಗ್ನೆಟ್ ಸ್ಟಾಟಿಕ್ಸ್ ಹಾಗೂ ಹಲವಾರು ಹೆಸರುಗಳಿಂದ ಕರೆಯುತ್ತೇವೆ ಈಗ ನನ್ನಲ್ಲಿ ಸಮಯ ಆಧಾರಿತ ಟರ್ಮ್ ಇಲ್ಲ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಪೇಸ್ ಡೇರಿವೆಟಿವ್ ಗಳು ಇವೆ ಆದರೆ ಇವುಗಳ ನಡುವೆ ಯಾವುದೇ ಸಂಬಂಧ ಈಗ ಇಲ್ಲ ಏಕೆಂದರೆ ಆ ಸಂಬಂಧ ಸಮಯ ನಿರ್ಧರಿಸುತ್ತಿತ್ತು ಈ ಸ್ಟಾಟಿಕ್ಸ್ ಒಂದು ಆನ್ ಕಾಪಾಲ್ಡ್ ಸಿಸ್ಟಮ್ ನಾ ಇಕ್ವೇಶನ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಗೆ ತನ್ನದೇ ಆದ ಕಥೆಯಿದೆ ಹಾಗೆಯೇ ಮ್ಯಾಗ್ನೆಟಿಕ್ ಫೀಲ್ಡ್ ಗೂ ತನ್ನದೇ ಆದ ಕಥೆಯಿದೆ ಅದಕ್ಕೆ ಅವುಗಳನ್ನು ಎಲೆಕ್ಟ್ರೋ ಸ್ಟ್ಯಾಟಿಕ್ ಎಂದು ಅಥವಾ ಮ್ಯಾಗ್ನೆಟೂ ಸ್ಟ್ಯಾಟಿಕ್ ಎಂದು ಕರೆಯುತ್ತೇವೆ ಆದರೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಸ್ಟ್ಯಾಟಿಕ್ ಎಂದು ಕರೆಯುವುದಿಲ್ಲ ಏಕೆಂದರೆ ಅವುಗಳ ನಡುವೆ ಈಗ ಸಂಬಂಧವಿಲ್ಲ ಇಂತಹ ಸ್ಥಿತಿಯಲ್ಲಿ ಎರಡನ್ನು ಹೋಲಿಸಬಹುದಾದ ಅಂತಹ ಪ್ರಕರಣ ಬರುತ್ತದೆ ಅದನ್ನೇ ನಾವು ಮೀಡ್ ಫ್ರಿಕ್ವೆನ್ಸಿ ಎಂದು ಕರೆಯುತ್ತೇವೆ ಈ ಮೀಡ್ ಫ್ರಿಕ್ವೆನ್ಸಿ ಅಂತರದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಸ್ಪೇಸ್ ಮತ್ತು ಟೈಮ್ ಡೆರಿವೆಟಿವ್ ಎರಡನ್ನು ಉಪಯೋಗಿಸುತ್ತೇನೆ ನೀವು ಊಹೆ ಮಾಡಿರಬಹುದು ಒಂದು ಟರ್ಮ್ ನ ಕಡಿಮೆ ಇದ್ದಿದ್ದರೆ ಸ್ಟಾಟಿಕ್ಸ್ ಸುಲಭವಾಗುತ್ತದೆಂದು ಮಿಡ್ ಫ್ರಿಕ್ವೆನ್ಸಿ ವಿಷಯಕ್ಕೆ ಬಂದರೆ ಇದು ಸ್ವಲ್ಪ ಕಠಿಣವಾದದ್ದು ಏಕೆಂದರೆ ಇಲ್ಲಿ ನಾನು ಎರಡು ಡೇರಿವೆಟಿವ್ ಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಈ ಕೋರ್ಸ್ನಲ್ಲಿ ಸಹ ಇದರ ಕಠಿಣವಾದ ಭಾಗವನ್ನು ನಾವು ಕೇಂದ್ರೀಕರಿಸಿ ಕಲಿಯಲಿದ್ದೇವೆ ಇಲ್ಲಿ ನಿಮಗೆ ಕಪಲ್ಡ್ ಇಕ್ವೇಶನ್ ಸಿಗುತ್ತದೆ ಇನ್ನೊಂದು ವಿಷಯವೇನೆಂದರೆ ನೀವು ಕಪಾಲ್ಡ್ ಇಕ್ವೇಶನ್ ಎಂದರೆ ನಾನು ಈಗಾಗಲೇ ಹಿಂದಿನ ಸ್ಲೈಡ್ ನಲ್ಲಿ ತೋರಿಸಿದ ಮ್ಯಾಕ್ಸ್ವೆಲ್ ಇಕ್ವೇಶನ್ ಗೆ ಸಂಬಂಧಿಸಿದಂತೆ ತರಂಗದ ಇಕ್ವೇಷನ್ ಬರುತ್ತದೆ ಅದೇ ರೀತಿ ಮಿಡ್ ಫ್ರಿಕ್ವೆನ್ಸಿ ರೇಂಜ್ ನಿಂದ ತರಂಗದ ರೀತಿಯ ಪರಿಹಾರಗಳನ್ನು ನೋಡಬಹುದು ಇದರಿಂದಾಗಿ ನಮ್ಮ ಮೊಬೈಲ್ ಬೇಸ್ ಸ್ಟೇಷನ್ಗೆ ಸಿಗ್ನಲ್ ಗಳನ್ನು ರವಾನಿಸಲು ಸಾಧ್ಯವಾಗಿದೆ ಮತ್ತು ಬೆಳಕು ಸೂರ್ಯನಿಂದ ನಮ್ಮಲ್ಲಿಗೆ ತಲುಪುತ್ತಿರುವುದು ಎಕೆಂದರೆ ತರಂಗಗಳು ಚಲಿಸಬಹುದು ಇನ್ನೊಂದು ರೀತಿಯಲ್ಲಿ ಸ್ಟಾಟಿಕ್ಸ್ ನ ಪರಿಹಾರಗಳನ್ನು ಒಮ್ಮೆ ನೋಡಿದರೆ ಅವುಗಳು ತರಂಗದ ರೀತಿಯಲ್ಲಿ ಇರುವುದಿಲ್ಲ ಅವು ನುಣುಪಾಗಿರುತ್ತದೆ ಲ್ಯಾಪ್ ಲಾಸ್ ಇಕ್ವೇಶನ್ ಪಾಯಿಸೊಂಸ್ ಈಕ್ವೇಶನ್ ಇವೆಲ್ಲವೂ ನುಣುಪು ರೀತಿಯ ಪರಿಹಾರಗಳು ಅವುಗಳು ಕಡಿಮೆ ಅಂತರದಲ್ಲಿರುತ್ತದೆ ಅಥವಾ ಕಡಿಮೆ ಎಂದರು ಮಿಡ್ ಫ್ರಿಕ್ವೆನ್ಸಿ ರೇಂಜ್ ದಾಗಿರುತ್ತದೆ ಕೊನೆಯದಾಗಿ ಮೂರನೇ ಕಟ್ಟುಪಾಡು ಏನೆಂದರೆ ಇಲ್ಲಿ ವಸ್ತುವಿನ ಗಾತ್ರ ತರಂಗಾಂತರ ಕ್ಕಿಂತ ಹೆಚ್ಚಾಗಿರುವುದು ಇದಕ್ಕೊಂದು ಉದಾಹರಣೆ ಹೇಳಿ ನೋಡೋಣ ಇದೆ ನಾವು ನೋಡುವ ಬೆಳಕು ವಿದ್ಯಾರ್ಥಿ ಹೌದು ಈ ಬೆಳಕಿನ ಉದಾಹರಣೆಯಲ್ಲಿ ಈ ಬೆಳಕನ್ನು ಈಗ ನೋಡಿದಾಗ ಅದರ ತರಂಗಾಂತರ ಎಷ್ಟು 500 ನ್ಯಾನೋ ಮೀಟರ್ ನಾವು ದಿನನಿತ್ಯ ಬಳಸುವ ವಸ್ತುಗಳ ಗಾತ್ರ ಎಷ್ಟಿರಬಹುದು ಹೇಳಿ ಸೆಂಟಿ ಮೀಟರ್ ಗಳಷ್ಟು ಅದಕ್ಕಿಂತ ಕಡಿಮೆ ನಾವು ನೋಡಲು ಅಸಾಧ್ಯ ಮೈಕ್ರೋನ್ ಗಾತ್ರದಷ್ಟು ವಸ್ತುಗಳನ್ನು ನೋಡಲು ನಮಗೆ ಸೂಕ್ಷ್ಮದರ್ಶಕದ ಅವಶ್ಯಕತೆ ಬರುತ್ತದೆ ಅಲ್ಲಿ ತರಂಗಾಂತರ ಕಡಿಮೆ ಇದೆ ಅಂದರೆ ಫೀಲ್ಡ್ ಬದಲಾವಣೆಯ ಅವಶ್ಯಕತೆ ಇಲ್ಲ ಏಕೆಂದರೆ ಅಲ್ಲಿ ಆ ವಸ್ತುವಿನ ಗಾತ್ರ ದೊಡ್ಡದಿರುತ್ತದೆ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆಪ್ಟಿಕ್ಸ್ ನಾ ಕಟ್ಟುಪಾಡುಗಳು ಸಿಗುತ್ತದೆ ನಿಮಗೆ ಕಿರಣದ ರೀತಿಯ ಪರಿಹಾರಗಳು ದೊರಕುತ್ತವೆ ಸ್ಟಾಟಿಕ್ ಕೇಸ್ ಮತ್ತು ರೇ ಒಪ್ಟಿಕ್ ಕೇಸ್ ಎರಡಕ್ಕೂ ಈ ಕೋರ್ಸ್ ನಲ್ಲಿ ಹೆಚ್ಚಾಗಿ ಮಿಡ್ ಫ್ರಿಕ್ವೆನ್ಸಿ ರೇಂಜ್ ಮೇಲೆ ಕೇಂದ್ರೀಕರಿಸಲು ಇದ್ದೇವೆ ಈ ಎರಡೂ ಊಹೆಗಳನ್ನು ಬೆಳೆಸಿಕೊಂಡರೆ ಗಣಿತವನ್ನು ಸ್ವಲ್ಪಮಟ್ಟಿಗೆ ಸಲುವಾಗಿ ಸಬಹುದು ನೀವೇನು ತುಂಬಾ ಸಂಕೀರ್ಣವಾದ ಮೀಡ್ ಫ್ರಿಕ್ವೆನ್ಸಿ ಕೋರಿಕೆಗಳನ್ನು ಉಪಯೋಗಿಸಬೇಕೆಂದೇನಿಲ್ಲ ಆದರೆ ನೀವು ಮೀಡ್ ಫ್ರಿಕ್ವೆನ್ಸಿ ಪದ್ಧತಿಯನ್ನು ಮಾಡಿಕೊಂಡರೆ ಬೇರೆ ಪದ್ಧತಿಗಳನ್ನು ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ ಹಾಗಾಗಿ ನಾವು ನಮ್ಮ ಮುನ್ನ ತರಗತಿಯಲ್ಲಿ ಮೀಡ್ ಫ್ರಿಕ್ವೆನ್ಸಿ ಪದ್ಧತಿ ಬಗ್ಗೆ ಗಮನ ಹರಿಸಲಿದ್ದೇವೆ ಇಲ್ಲಿ ತನಕ ಏನಾದರೂ ಸಂದೇಹಗಳು ಎನಿಲ್ಲ ಅಲ್ಲವೇ